ಆದ್ದರಿಂದ ಎರಡು ಆಂಟೆನಾಗಳ ನಡುವಿನ ಪರಸ್ಪರ ಜೋಡಣೆಗೆ ಬರೋಣ ಇದು ಸಿಇಎಂ ನ ಮತ್ತೊಂದು ಪ್ರಮುಖ ಉಪಯೋಗವಾಗಿದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಏನು ಮಾಡಿದ್ದೇವೆ ಎಂದು ನೋಡೋಣ ಆದ್ದರಿಂದ ನಾವು ಒಂದು ಆಂಟೆನಾವನ್ನು ಹೊಂದಿದ್ದೇವೆ ಎ ಎಂದು ಕರೆಯೋಣ ಮತ್ತು ಈ ಆಂಟೆನಾ ಎ ಏನು ಮಾಡುತ್ತಿದೆ ಅದು ಮುಕ್ತ ಜಾಗದಲ್ಲಿ ಕ್ಷೇತ್ರವನ್ನು ವಿಕಿರಣಗೊಳಿಸುತ್ತಿತ್ತು ನಾನು ಒಂದು ಊಹೆ ಮಾಡಿ ಇನ್ಪುಟ್ ಪ್ರತಿರೋಧವನ್ನು ಲೆಕ್ಕ ಹಾಕಿದ್ದೆ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಇಲ್ಲಿ ಅನ್ವಯಿಸಿದ ಗಡಿ ಪರಿಸ್ಥಿತಿಗಳು ಕಂಡಕ್ಟರ್ನಲ್ಲಿ r ∈ A ಗಾಗಿ Ez i Ez s 0 ಎಂದು ನಾವು ಹೇಳಿದ್ದೇವೆ ಇದು ಪರಿಪೂರ್ಣ ಕಂಡಕ್ಟರ್ ಆದ್ದರಿಂದ ಒಟ್ಟು ಕ್ಷೇತ್ರ 0 ಈಗ ಈ ಆಂಟೆನಾ ಸಮೀಪದಲ್ಲಿ ಬೇರೆ ಯಾವುದಾದರೂ ವಸ್ತು ಇದ್ದರೆ ಏನಾಗುತ್ತದೆ ಅದು ಕೆಲವು ಪ್ರವಾಹವನ್ನು ಸಹ ಹೊಂದಿರುತ್ತದೆ ಅಂದರೆ ಕ್ಷೇತ್ರವು ಅದರ ಮೇಲೆ ಬೀಳುತ್ತದೆ ಕೆಲವು ಪ್ರವಾಹವನ್ನು ಪ್ರೇರೇಪಿಸುತ್ತದೆ ಪ್ರಚೋದಿತ ಪ್ರವಾಹವು ಮತ್ತೊಂದು ಕ್ಷೇತ್ರವನ್ನು ವಿಕಿರಣಗೊಳಿಸುತ್ತದೆ ಆ ಕ್ಷೇತ್ರವು ಈ ಆಂಟೆನಾದಲ್ಲಿ ಬರುತ್ತದೆ ಆದ್ದರಿಂದ ಈ ಗಡಿ ಸ್ಥಿತಿಯು ಕಟ್ಟುನಿಟ್ಟಾಗಿ ನಿಜವಾಗುವುದಿಲ್ಲ ಏಕೆಂದರೆ ಇಲ್ಲಿ ಹೆಚ್ಚಿನ ಕ್ಷೇತ್ರಗಳಿವೆ ಈ ಗಡಿ ಸ್ಥಿತಿಯು ನಿಜವಲ್ಲದಿದ್ದರೆ ನನ್ನ ಪರಿಹಾರವು ಬದಲಾಗುತ್ತದೆ ಅಂದರೆ ಪ್ರವಾಹ ವಿತರಣೆ ಬದಲಾಗುತ್ತದೆ ಪ್ರವಾಹ ವಿತರಣೆಯು ಬದಲಾದರೆ ನನ್ನ ಪ್ರತಿರೋಧಕ್ಕೆ ಏನಾಗುತ್ತದೆ ಅದು ಬದಲಾಗುತ್ತದೆ ಆದ್ದರಿಂದ ನೀವು ಮುಕ್ತ ಸ್ಥಳದಲ್ಲಿ ಒಂದೇ ಆಂಟೆನಾಕ್ಕಾಗಿ ಇನ್ಪುಟ್ ಪ್ರತಿರೋಧ ಲೆಕ್ಕ ಹಾಕಿದ್ದೀರಿ ಅದನ್ನು ವಿದ್ಯುತ್ಕಾಂತೀಯ ಪರಿಸರಕ್ಕೆ ಹಾಕಿದ್ದೀರಿ ಅಲ್ಲಿ ವಿವಿಧ ವಸ್ತುಗಳು ಇವೆ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಕಾರ್ಯಕ್ಷಮತೆ ಬದಲಾಗುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ಒಂದು ಪ್ರಮುಖ ಕಾರಣವೆಂದರೆ ಸುತ್ತಮುತ್ತಲಿನ ಪರಿಸರ ಬದಲಾದ ಕಾರಣ ಆಂಟೆನಾದ ಇನ್ಪುಟ್ ಪ್ರತಿರೋಧವು ಬದಲಾಗಿದೆ ಆದ್ದರಿಂದ ಹೊಂದಾಣಿಕೆಯ ಸ್ಥಿತಿ ಮಾನ್ಯವಾಗಿಲ್ಲ ಆದ್ದರಿಂದ ನೀವು ಇದನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ಅಂದಾಜು ವಿಧಾನಗಳ ಒಂದು ವಿಶಾಲವಾದ ಸಿದ್ಧಾಂತವಿದೆ ಮತ್ತೆ ಸಿಇಎಂನಲ್ಲಿ ನಾವು ಮಾಡಲು ಪ್ರಯತ್ನಿಸುವುದು ಏಕೆಂದರೆ ಇದು ನಿಮಗೆ ಲೆಕ್ಕಾಚಾರ ಮಾಡುವ ನಿಖರವಾದ ಮಾರ್ಗವನ್ನು ನೀಡುತ್ತದೆ ಇದರಲ್ಲಿ ಹೆಚ್ಚು ಕೆಲಸ ಇದು ಇತರ ಪ್ರಕರಣಗಳಿಗಿಂತ ಹೆಚ್ಚು ಕಠಿಣವಾಗಿದೆ ಈಗ ನಾವು ಇಲ್ಲಿ ಮತ್ತೊಂದು ಆಂಟೆನಾ ಅಂಶವನ್ನು ಸೇರಿಸುತ್ತೇವೆ ಆದ್ದರಿಂದ ಒಂದು ಆಂಟೆನಾ ವಿಕಿರಣವಿದೆ ಎಂದು ಹೇಳೋಣ ಮತ್ತು ನಾನು ಅದರ ಸುತ್ತಮುತ್ತ ಮತ್ತೊಂದು ಆಂಟೆನಾವನ್ನು ಪರಿಚಯಿಸಿದೆ ಆದ್ದರಿಂದ ಮತ್ತೊಂದು ಆಂಟೆನಾ ಇಲ್ಲಿಗೆ ಬರುತ್ತದೆ ನಾವು ಅದನ್ನು ಆಂಟೆನಾ ಬಿ ಎಂದು ಕರೆಯುತ್ತೇವೆ ಈ ಆಂಟೆನಾ ಸಕ್ರಿಯ ಅಥವಾ ನಿಷ್ಕ್ರಿಯವಾಗಿರಬಹುದು ಆದ್ದರಿಂದ ಸಕ್ರಿಯ ಆಂಟೆನಾ ಎಂದರೆ ಏನು ಅದು ಕೂಡ ವಿಕಿರಣ ಆಂಟೆನಾ ಇದರರ್ಥ ಇದು ಜನರೇಟರ್ ಅನ್ನು ಸಹ ಹೊಂದಿದೆ ನಿಷ್ಕ್ರಿಯ ಆಂಟೆನಾ ಕೇವಲ ಒಂದು ರೀತಿಯದ್ದಾಗಿರಬಹುದು ಸ್ವೀಕರಿಸುವ ಮೋಡ್ ಅಥವಾ ಈ ಯಾಗಿ ಉಡಾ ಆಂಟೆನಾಗಳಲ್ಲಿ ಒಂದಾದಂತೆ ಒಂದು ಚಾಲನಾ ಅಂಶವಿದೆ ಮತ್ತು ಅದರ ಹಿಂದೆ ವಿವಿಧ ಕಡ್ಡಿಗಳಿವೆ ಅದು ಸರಿಯಾಗಿದೆ ಆದ್ದರಿಂದ ಅದು ನಿಷ್ಕ್ರಿಯತೆ ಆಂಟೆನಾದ ಉದಾಹರಣೆಯಾಗಿದೆ ಆದ್ದರಿಂದ ಈ ಪರಿಸ್ಥಿತಿ ಇಲ್ಲಿ ಸಾಮಾನ್ಯವಾಗಿದೆ ಈ ಆಂಟೆನಾ ಕ್ಷೇತ್ರವನ್ನು ಹೊರಸೂಸುತ್ತದೆ ಅದರ ಮೇಲೆ ಪ್ರವಾಹವು ಪ್ರಚೋದಿಸಲ್ಪಡುತ್ತದೆ ಮತ್ತು ನಂತರ ಅದು ಮತ್ತೊಂದು ಕ್ಷೇತ್ರವನ್ನು ಸರಿಪಡಿಸುತ್ತದೆ ಆದ್ದರಿಂದ ಅದರ ಬಗ್ಗೆ ಯೋಚಿಸುವಾಗ ಎರಡು ಮಾರ್ಗಗಳಿವೆ ಒಂದು ಮಾರ್ಗವೆಂದರೆ ನಾನು ಸರಣಿಯಂತೆ ಅರ್ಥೈಸಿಕೊಳ್ಳುವುದು ಎ ಆಂಟೆನಾ ಬಿ ಆಂಟೆನಾ ಗೆ ಏನನ್ನಾದರೂ ಕಳುಹಿಸುತ್ತದೆ ಬಿ ವಿಕಿರಣಗಳು ಎ ಗೆ ಕಳುಹಿಸುತ್ತದೆ ಇದು ಎ ನಲ್ಲಿನ ಪ್ರವಾಹವನ್ನು ಬದಲಾಯಿಸುತ್ತದೆ ಅದು ಶಾಶ್ವತವಾಗಿ ಮುಂದುವರಿಯುವುದಿಲ್ಲ ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ಎ ನಲ್ಲಿ ಕೆಲವು ಪ್ರವಾಹ ಮತ್ತು ಬಿ ನಲ್ಲಿ ಕೆಲವು ಪ್ರವಾಹ ಇರುತ್ತದೆ ಆದ್ದರಿಂದ ಗಡಿ ಸ್ಥಿತಿ ಹೇಗೆ ಮಾರ್ಪಡುತ್ತದೆ ನಂತರ ಎ ನಲ್ಲಿ ಯಾವುದೇ ಹಂತದಲ್ಲಿ ಕ್ಷೇತ್ರಗಳು ಯಾವುವು ಎಂದು ನಾನು ಕೇಳಿದರೆ ನೀವು ಇ ಜೆಡ್ ಐ ಹೊಂದಿರುತ್ತೀರಿ ಅದು ಯಾವಾಗಲೂ ಇರುತ್ತದೆ ಅದು ವೋಲ್ಟೇಜ್ ಎಂದರೆ ನಾನು ಉತ್ಪಾದಿಸಿದ ಕ್ಷೇತ್ರ ವೋಲ್ಟೇಜ್ ಮೂಲದಿಂದ ನಂತರ ನೀವು ಸ್ವಯಂ ಕ್ಷೇತ್ರವನ್ನು ಹೊಂದಿದ್ದೀರಿ ಆದ್ದರಿಂದ ಇಲ್ಲಿಯವರೆಗೆ ನಾನು ಸಿಂಗಲ್ ಆಂಟೆನಾ ಕೇಸ್ ಹೊಂದಿದ್ದೆ ಈಗ ಜೊತೆಗೆ ಪ್ಲಸ್ ಇ z ಡ್ ಇರುತ್ತದೆ ಚದುರಿದ ಕಾರಣದಿಂದಾಗಿ ಇದು ಇದೆ ಇದು ಆಂಟೆನಾ ಬಿ ಬಲದಿಂದ ಹರಡಿರುವ ಕ್ಷೇತ್ರ ಆದ್ದರಿಂದ ಮೊದಲು ಒಂದೇ ಆಂಟೆನಾ ಆಗಿತ್ತು ಮತ್ತು ಈಗ ಎರಡು ಆಂಟೆನಾಗಳು ಆದ್ದರಿಂದ ಸರ್ಕ್ಯೂಟ್ ಮಾದರಿಯ ವಿಷಯದಲ್ಲಿ ನಾನು ಇದನ್ನು ಹೇಗೆ ಯೋಚಿಸಬಹುದು ವಾಸ್ತವವಾಗಿ ತುಂಬಾ ಸರಳವಾದ ಎರಡು ಬಂದರು ನೆಟ್ವರ್ಕ್ ಈ ಚಿತ್ರವನ್ನು ಸರಿಯಾಗಿ ತೋರಿಸುತ್ತದೆ ನಮ್ಮ ಹಿಂದಿನ ಪ್ರಕರಣದಲ್ಲಿ ನಾನು ಜನರೇಟರ್ ಮತ್ತು ಅದರಾದ್ಯಂತ ಒಂದು ಲೋಡ್ ಸಂಪರ್ಕ ಹೊಂದಿದ್ದೆ ಇದೀಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ನನ್ನ ಬಳಿ ಈ ರೀತಿಯಿದೆ ಆದ್ದರಿಂದ ವಿ 1 ಮತ್ತು I1 ಅಲ್ಲಿಗೆ ಹೋಗುತ್ತದೆ ವಿ 2 ಮತ್ತು I2 ಇಲ್ಲಿಯೇ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದು ಎಲೆಕ್ಟ್ರಿಕಲ್ ಎಂಜಿನಿಯರ್ಗಳಿಗೆ ಇದು ತುಂಬಾ ಪ್ರಮಾಣಿತವಾಗಿದೆ ಆದ್ದರಿಂದ ನಾನು ಬರೆಯಬಹುದು V 1 Z11 I1 Z12 I2 V2 Z21 I1 Z22 I2 ಹಾಗಾದರೆ ಈ Z11 ಮತ್ತು Z22 ಯಾವುವು ಇವುಗಳನ್ನು ಸ್ವಯಂ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇವುಗಳು ಇತರ ಆಂಟೆನಾಗಳ ಅನುಪಸ್ಥಿತಿಯಲ್ಲಿನ ಪ್ರತಿರೋಧಗಳು ನಾವು ಇಲ್ಲಿಯವರೆಗೆ ಒಂದೇ ಆಂಟೆನಾವನ್ನು ಹೊಂದಿದ್ದೆವು ತೊಂದರೆಗೊಳಿಸಲು ಇತರ ಆಂಟೆನಾ ಇರಲಿಲ್ಲ ಮತ್ತು ನಂತರ Z21 ಮತ್ತು Z12 ಇವುಗಳನ್ನು ಪರಸ್ಪರ ಪ್ರತಿರೋಧಗಳು ಎಂದು ಕರೆಯಲಾಗುತ್ತದೆ ಆಂಟೆನಾ ಸರ್ಕ್ಯೂಟ್ ವಿನ್ಯಾಸಕರ ದ್ರಷ್ಟಿಯಿಂದ ಹೊಂದಿಕೆಯಾಗಬೇಕಾದ ಪ್ರತಿರೋಧ ಅದು ಜೆಡ್11 ಜೆಡ್ 22 ಅಥವಾ ಏನು ಅದು Z 1 1 ಅಥವಾ Z 1 2 ಯವುದೂ ಅಲ್ಲ ಜೆಡ್ ಇನ್ ಅದು ಪೋರ್ಟ್ 1 ನಲ್ಲಿ ವಿ 1 ಐ 1 ಪ್ರತಿರೋಧವಾಗಿದೆ ಆದ್ದರಿಂದ ಅದು Z1d I ಡಿ ಎಂದರೆ ಏನು ಎಂದು ನಿಮಗೆ ತಿಳಿಸುತ್ತದೆ ಮತ್ತು ಅದು V1 I1 Z1d Z11 Z12 I2 I1 V2 I2 Z2d Z21 I1 I2 Z22 ಗೆ ಸಮಾನವಾಗಿರುತ್ತದೆ EziA iA EzsA 0 for r ∈ A ಈ Z ಅನ್ನು ಡ್ರೈವಿಂಗ್ ಪಾಯಿಂಟ್ ಇಂಪೆಡೆನ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡ್ರೈವಿಂಗ್ ಪಾಯಿಂಟ್ 1 ಡಿ ಪ್ರತಿರೋಧವನ್ನು ನೀವು ನೋಡಬಹುದು ಇದು I1 ಮತ್ತು I2 ಗಳನ್ನು ತಿಳಿದುಕೊಳ್ಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಆಗ ಮಾತ್ರ ಈ ಪ್ರವಾಹಗಳು ಏನೆಂದು ನಾನು ತಿಳಿದುಕೊಳ್ಳಬೇಕು ಆಂಟೆನಾ ಸರಿಯಾಗಿ ವಿನ್ಯಾಸಗೊಳಿಸಲು ಹೊಂದಾಣಿಕೆಯ ನೆಟ್ವರ್ಕ್ ಯಾವುದು ಎಂದು ನಾನು ಕಂಡುಹಿಡಿಯಬಹುದು ಮತ್ತೆ ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಆದ್ದರಿಂದ ಮತ್ತೆ ಇದನ್ನು ಇಂಡ್ಯೂಸ್ಡ್ ಇಎಂಎಫ್ ವಿಧಾನ ಮತ್ತು ಇತರ ಹಲವು ವಿಧಾನಗಳು ಎಂದು ಕರೆಯಲಾಗುತ್ತದೆ ಈ ವಿಧಾನಗಳನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ ನಾನು ಪ್ರವಾಹ ವಿತರಣೆಯ ಅಂದಾಜು ಪಡೆಯಲು ಸಾಧ್ಯವಾದರೆ ನಂತರ ನಾನು ಈ ಡ್ರೈವಿಂಗ್ ಪಾಯಿಂಟ್ ಪ್ರತಿರೋಧಗಳನ್ನು ಲೆಕ್ಕ ಹಾಕಬಹುದು ಅದು ನಿಮ್ಮಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತದೆ ಸಮಾನಾಂತರ ಕಂಡಕ್ಟರ್ಗಳು ಕೇವಲ Z ಡ್ ನಿರ್ದೇಶನಗಳಲ್ಲಿದ್ದರೆ ಮತ್ತು ಇತ್ಯಾದಿ ಆದರೆ ಕೆಲವು ಸಾಮಾನ್ಯ ಸಂರಚನೆಯನ್ನು ಹೊಂದಿದ್ದರೆ ಅದು ನಿಖರವಾಗಿರುವುದಿಲ್ಲ ಆದ್ದರಿಂದ ಸಿಇಎಂ ಮತ್ತೆ ನಮಗೆ ಲೆಕ್ಕಹಾಕಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಇವೆಲ್ಲ ಸ್ಪಷ್ಟವಾಗಿದೆಯೇ ನಾನು ಎರಡು ಆಂಟೆನಾಗಳನ್ನು ಹೊಂದಿರುವಾಗ ಕೆಲವು ಕರೆಂಟ್ ಐ ಮತ್ತು ಎ ಮೇಲೆ ಕೆಲವು ಪ್ರವಾಹ ಐಬಿ ಇದೆ ಎಂದು ತಿಳಿದಿರುತ್ತೇನೆ ಇವುಗಳು ಸ್ಥಿರ ಸ್ಥಿತಿಯ ಪ್ರವಾಹಗಳಾಗಿವೆ ಮತ್ತು ನಮ್ಮ ಉದ್ದೇಶವೆಂದರೆ ಐಎ ಉಪಸ್ಥಿತಿಯಲ್ಲಿ ಅಂದರೆ ಇತರ ಆಂಟೆನಾಗಳ ಉಪಸ್ಥಿತಿಯಲ್ಲಿ ಅರ್ಥೈಸುತ್ತೇನೆ Z1d ಎಂದರೇನು Z2d ಎಂದರೇನು ಆದ್ದರಿಂದ ಈ ಆಂಟೆನಾವನ್ನು ಇಲ್ಲಿ ಮತ್ತೆ ಚಿತ್ರಿಸೋಣ ಆದ್ದರಿಂದ ಇದು ಆಂಟೆನಾ ಎ ಸರಿ ನಾನು ಮಾಡಲು ಹೊರಟಿರುವುದು ಆಂಟೆನಾ ಬಿ ಸರಳತೆಗಾಗಿ ಅದನ್ನು ನಿಷ್ಕ್ರಿಯ ಮಾಡಲು ಹೊರಟಿದ್ದೇನೆ ಆದರೆ ನಾನು ಸುಲಭವಾಗಿ ಜನರೇಟರ್ ಅನ್ನು ಸೇರಿಸಬಹುದು ಆದ್ದರಿಂದ ಇದು ನನ್ನ ಆಂಟೆನಾ ಬಿ ಇಲ್ಲಿ ಐಎ ಐಬಿ ಇದೆ ಇವೆರಡರ ದೂರ ಡಿ ಸಿಇಎಂನಿಂದ ಪರಸ್ಪರ ಜೋಡಣೆಗೆ ಇದು ಮೊದಲ ಪರಿಚಯವಾಗಿದೆ ನಾನು ಕೆಲವು ಸರಳಗೊಳಿಸುವ ಊಹೆಗಳನ್ನು ಮಾಡಬೇಕಾಗಿದೆ ಅದು ಅಗತ್ಯವಿಲ್ಲ ಆದರೆ ವ್ಯುತ್ಪನ್ನವನ್ನು ಸರಳವಾಗಿರಿಸುವುದು ಸಾಧ್ಯವಾಗುತ್ತದೆ ಆದ್ದರಿಂದ ನಾನು ಮಾಡುವ ಊಹೆಗಳೆರಡೂ ಜೆಡ್ ನಿರ್ದೇಶಿತವಾಗಿವೆ ಆದ್ದರಿಂದ ಎರಡೂ ಪ್ರವಾಹಗಳು ಜೆಡ್ ನಿರ್ದೇಶಿತ ಮತ್ತು ತ್ರಿಜ್ಯವು ತರಂಗಾಂತರ ಗಿಂತ ಚಿಕ್ಕದಾಗಿದೆ ಆದ್ದರಿಂದ ಇದು ಗಣಿತವನ್ನು ಸ್ವಲ್ಪಮಟ್ಟಿಗೆ ಸುಲಭ ಆಗಲು ಅನುವು ಮಾಡಿಕೊಡುತ್ತದ ಆದ್ದರಿಂದ ನಾವು ಒಂದೇ ಆಂಟೆನಾದೊಂದಿಗೆ ಹೋಲಿಸುತ್ತೇವೆ ಮತ್ತು ಎರಡು ಆಂಟೆನಾಗಳ ಸಿದ್ಧಾಂತವನ್ನು ಪರಸ್ಪರ ಒಂದೇ ಆಂಟೆನಾಗಳೊಂದಿಗೆ ನಿರ್ಮಿಸಲು ಯತ್ನಿಸುತ್ತೇವೆ ಗಡಿ ಸ್ಥಿತಿಯು ಇಜೆಡ್ ಐ ಎ ಆರ್ ಆಗಿತ್ತು ಆದ್ದರಿಂದ i A ಅಂಶ A ಗಾಗಿ ಘಟನಾ ಕ್ಷೇತ್ರವಾಗಿದೆ R ∈ A ಗಾಗಿ Ez i A i A Ez s A 0 ಈಗ ನಾವು ಎರಡು ಆಂಟೆನಾಗಳಿಗೆ ಹೋಗುತ್ತಿದ್ದೇವೆ ನಾನು ಗಡಿ ಪರಿಸ್ಥಿತಿಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ತುಂಬಾ ಸರಳವಾಗಿ ಇರುತ್ತದೆ ಆದ್ದರಿಂದ ನಾವು r∈ಎ ಮತ್ತು r∈B ಎಂಬ ಎರಡು ಪ್ರಕರಣಗಳನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲ ಪ್ರಕರಣ ಹೇಗೆ ಬರೆಯುತ್ತೇನೆ Ez i A Ez s A ಇದು ಸ್ವಯಂ ಕ್ಷೇತ್ರ ಮತ್ತು ಬಿ ಕ್ಷೇತ್ರದಿಂದಾಗಿ ಚದುರಿದ ಕೆಲವು ಕ್ಷೇತ್ರವಾಗಿದೆ ಇದನ್ನೂ ಸಹ A ನಲ್ಲಿ ಅಳೆಯಲಾಗುತ್ತದೆ Ez s B ಇದು 0 ಆಗಿರಬೇಕು Ez i A Ez s A Ez s B 0 ಇಲ್ಲಿ ಆರ್∈A ಎರಡನೇ ಗಡಿ ಸ್ಥಿತಿಯಲ್ಲಿ ಮೊದಲ ಪದ ಯಾವುದು ಎ ಇಂದ ಇಜೆಡ್ ಎಸ್ ಎ ಆದ್ದರಿಂದ ಇದನ್ನು ಈ ರೀತಿ ಬರೆಯೋಣ ಎ ಕ್ಷೇತ್ರದಲ್ಲಿ ಬೀಳುವ ಪ್ರವಾಹದಿಂದಾಗಿ ಉತ್ಪತ್ತಿಯಾಗುವ ಕ್ಷೇತ್ರ ಇದು ಮತ್ತು ಬಿ ಮೇಲೆ ಬೀಳುವ ಕ್ಷೇತ್ರವು ಬಿ ಗೆ ಸೇರಿದ ಇವುಗಳ ಮೊತ್ತ ಶೂನ್ಯಕ್ಕೆ ಸಮಾನವಾಗಿರುತ್ತದೆ R∈B ಗಾಗಿ Ez s A Ez s B 0 ಆದ್ದರಿಂದ ಬಿ ಗೆ ಯಾವುದೇ ಮೂಲವಿಲ್ಲ ಎಂದು ನಾವು ಭಾವಿಸಿದ್ದೇವೆ ಇದು ಮೂಲವನ್ನು ಹೊಂದಿದ್ದರೆ ನಾನು ಇಜೆಡ್ ಐ ಬಿ ಇರುತ್ತದೆ ಎಂದು ಭಾವಿಸಬೇಕು ನಿಭಾಯಿಸಲು ಅದು ತುಂಬಾ ಸರಳವಾಗಿದೆ ಈ ಎರಡು ಷರತ್ತುಗಳಿಗೆ ಒಂದು ಹೆಸರಿದೆ ಅವುಗಳನ್ನು ಶೂನ್ಯ ಗಡಿ ಪರಿಸ್ಥಿತಿಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ನೆನಪಿಸಿಕೊಳ್ಳೋಣ ಏಕ ಆಂಟೆನಾ ಸಮಸ್ಯೆಯನ್ನು ನಾವು ಹೇಗೆ ಪರಿಹರಿಸಿದ್ದೇವೆ ನಾನು ಊಹಿಸುತ್ತಿದ್ದೇನೆ ಬೇರೆ ಪದಗಳಿದ್ದರೂ ನಾವು ಅದನ್ನು ಸರಿಯಾಗಿ ಸೇರಿಸುತ್ತೇವೆ ತೊಂದರೆ ಇಲ್ಲ ಈ ಪದದಂತೆಯೇ ನಾವು ಇಲ್ಲಿ ಇಜೆಡ್ ಐ ಬಿ ಆರ್ ಎಂಬ ಪದವನ್ನು ಸೇರಿಸಬಹುದು ಆದ್ದರಿಂದ ನಾನು ಎ ನಲ್ಲಿ ಕೆಲವು ವೋಲ್ಟೇಜ್ ಮೂಲವನ್ನು ಹೊಂದಿದ್ದೇನೆ ಅದು ಕ್ಷೇತ್ರವನ್ನು ಉತ್ಪಾದಿಸುತ್ತಿದೆ ಅದು ಮೊದಲ ಪದ ಎರಡನೆಯ ಪದವು ಆಂಟೆನಾದಲ್ಲಿಯೇ ಹರಿಯುವ ಪ್ರವಾಹದ ಕಾರಣದಿಂದಾಗಿ ಸ್ರಷ್ಟಿಸಲ್ಪಟ್ಟ ಕ್ಷೇತ್ರವಾಗಿದೆ ಇದು ಆಂಟೆನಾ ಬಿ ಬಲದಲ್ಲಿನ ಪ್ರವಾಹದಿಂದಾಗಿ ಕ್ಷೇತ್ರ ಇದು ಆಂಟೆನಾ ಎ ನಲ್ಲಿ ಯಾವುದೇ ಹಂತಕ್ಕೂ ನಿಜವಾಗಿದೆ ನಾನು ಆಂಟೆನಾ ಬಿ ಗೆ ಹೋದಾಗ ಅದೇ ತರ್ಕವರುತ್ತದೆ ಆದ್ದರಿಂದ ಆಂಟೆನಾ ಬಿ ನಲ್ಲಿ ಮೂಲವಿದ್ದರೆ ನಾನು ಮೂಲ ಪದವನ್ನು ಸೇರಿಸಬೇಕಾಗಿದೆ ಆದ್ದರಿಂದ ನಾನು ಅದನ್ನು ಇಲ್ಲಿ ಬರೆಯುತ್ತೇನೆ LHS ಗೆ Ez i B ಇದನ್ನು ಕೂಡ ಸೇರಿಸೋಣ ಯಾವುದೇ ಗೊಂದಲವಿಲ್ಲ ಆದ್ದರಿಂದ ನಾವು ನೆನಪಿಸಿಕೊಳ್ಳೋಣ ನಾವು ಹೇಗೆ ಸಿಂಗಲ್ ಆಂಟೆನಾ ಅನ್ನು ಪರಿಹರಿಸಿದ್ದೇವೆ ಅದು ಪಾಕ್ಲಿಂಗ್ಟನ್ನ ಅವಿಭಾಜ್ಯ ಸಮೀಕರಣವಾಗಿತ್ತು ಪೊಕ್ಲಿಂಗ್ಟನ್ನ ಅವಿಭಾಜ್ಯ ಸಮೀಕರಣ ಮತ್ತು ನಾನು ಅದನ್ನು ಇಲ್ಲಿ ಬರೆಯುತ್ತೇನೆ 1 jωϵ 0 LA 2∫ LA 2 IA z ' ∂2 ∂z2 k2 G z z' dz ' Ezi ಇದು ನಮಗೆ ಅತ್ಯಂತ ಸರಳ ವಿಷಯ ಈಗ ಇಲ್ಲಿರುವ ಈ ಪಾತ್ರವು ಹಲವು ಬಾರಿ ಕಾಣಿಸಿಕೊಳ್ಳಲಿದೆ ಆದ್ದರಿಂದ ನಾನು ಅದಕ್ಕಾಗಿ ಸಂಕ್ಷಿಪ್ತ ಸಂಕೇತವನ್ನು ಮಾಡಲಿದ್ದೇನೆ ಆದ್ದರಿಂದ ಈ ಪದವನ್ನು ಇಲ್ಲಿಗೆ ನಾನು ಕರೆ ಮಾಡಲು ಹೋಗುತ್ತೇನೆ ಇದು jωϵ0K z z ಈ ಪದದ ಸಂಕ್ಷಿಪ್ತ ಸಂಕೇತವಾಗಿದೆ ಆದ್ದರಿಂದ ಈಗ ಏನಾಗುತ್ತದೆ LA 2∫ LA 2 IA z ' K z z' dz ' Ezi ಅದೇ ಸಮೀಕರಣವನ್ನು ಬರೆಯುವ ಹೆಚ್ಚು ಸಾಂದ್ರವಾದ ಮಾರ್ಗ ಮತ್ತು ಇಲ್ಲಿ ನನ್ನ G z z ' ಯಾವ ರೀತಿಯ ಪದಗಳನ್ನು ಹೊಂದಿತ್ತು ಅದು G z z ' e jkR 4πR ಅಲ್ಲಿ R ಅದರ ವರ್ಗಮೂಲ ಆದ್ದರಿಂದ ಇದು z z ' ನ ಕಾರ್ಯವಾಗಿದೆ ಈಗ ನಾವು ಎರಡು ಅಂಶಗಳ ಅವಿಭಾಜ್ಯ ಸಮೀಕರಣಗಳ ವಿಷಯಕ್ಕೆ ಹೋಗುತ್ತೇವೆ